ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಪ್ರದರ್ಶನಕ್ಕೆ ಸ್ವಾಗತ ಆದ್ದರಿಂದ PLT ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಪ್ರದರ್ಶನವನ್ನು ನಾವು ನೋಡುತ್ತೇವೆ ಆದ್ದರಿಂದ ಕಾರ್ಯಗಳಿಗಾಗಿ ಪೊಸಿಷನ್ ಇಂಡಿಪೆಂಡೆಂಟ್ ಕೋಡ್ ಅನ್ನು ಸಾಧಿಸಲು PLT ಅನ್ನು ಮೂಲಭೂತವಾಗಿ ಬಳಸಲಾಗುತ್ತದೆ ಅಡ್ರೆಸ್ ಸ್ಪೇಸ್ ಲೇಔಟ್ ಯಾದೃಚ್ಛಿಕತೆಯನ್ನು ಸಾಧಿಸಲು ಇದನ್ನು ಸ್ವಲ್ಪಮಟ್ಟಿಗೆ ಬಳಸಲಾಗುತ್ತದೆ ಮತ್ತು ನಾವು ಹಿಂದಿನ ಉಪನ್ಯಾಸಗಳನ್ನು ನೋಡಿದಂತೆ ASLR ವಾಸ್ತವವಾಗಿ ಇವುಗಳನ್ನು ತಡೆಯಬಹುದು ಆದ್ದರಿಂದ ಈ ನಿರ್ದಿಷ್ಟ ಪ್ರದರ್ಶನವು ನಮಗೆ PLT ಕೋಡ್ ಹೇಗೆ ಬೇಕು ಅಥವಾ PLT ಕೋಡ್ ಆಂತರಿಕವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ತೋರಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಬಳಸುವ ಕೋಡ್ ಈ ಕೋರ್ಸ್ನೊಂದಿಗೆ ಬರುವ ವರ್ಚುವಲ್ ಯಂತ್ರದಲ್ಲಿ ಪ್ರಸ್ತುತವಾಗಿದೆ ಮತ್ತು ನಿರ್ದಿಷ್ಟವಾಗಿ ಈ ಕೋಡ್ ಈ ಡೈರೆಕ್ಟರಿಯಲ್ಲಿದೆ nptel codesmodule5plt ಆದ್ದರಿಂದ ನಾವು ಇಲ್ಲಿ ಎರಡು C ಕೋಡ್ಗಳನ್ನು ಬಳಸಿದ್ದೇವೆ ಒಂದು mylib c ಮತ್ತು driver ಆದ್ದರಿಂದ mylib so ಲೈಬ್ರರಿಗೆ ಕಂಪೈಲ್ ಮಾಡುತ್ತದೆ libmylib so ಮತ್ತು driver c ಈ ಲೈಬ್ರರಿಯನ್ನು ಬಳಸುತ್ತದೆ ಮತ್ತು ಡ್ರೈವರ್ ಎಂದು ಕರೆಯಲ್ಪಡುವ ಕಾರ್ಯಗತಗೊಳಿಸುವಿಕೆಯನ್ನು ರಚಿಸುತ್ತದೆ ಆದ್ದರಿಂದ mylib c ಈ ರೀತಿಯ ನೋಡಲು ಇದು ಮೂಲಭೂತವಾಗಿ ಡಬಲ್ ಲಿಂಕ್ ಪಟ್ಟಿಗಾಗಿ ಗ್ರಂಥಾಲಯವಾಗಿದೆ ಇದು mylib h ನಲ್ಲಿ ವ್ಯಾಖ್ಯಾನಿಸಲಾದ ಪಟ್ಟಿಯ ರಚನೆಯನ್ನು ವಿವರಿಸುತ್ತದೆ ಇದು ದ್ವಿಗುಣವಾಗಿ ಲಿಂಕ್ ಮಾಡಲಾದ ಪಟ್ಟಿಯಾಗಿದೆ ಆದ್ದರಿಂದ ಇದು ಡೇಟಾವನ್ನು ಹೊಂದಿದೆ ಮತ್ತು ಇದು ಹಿಂದಿನ ಮತ್ತು ಮುಂದಿನ ನೋಡ್ ಪಾಯಿಂಟರ್ಗಳನ್ನು ಹೊಂದಿದೆ ಮತ್ತು ಈ ಕೋಡ್ನಲ್ಲಿ ಸಾಕಷ್ಟು ಕ್ರಿಯಾತ್ಮಕತೆಗಳಿವೆ ಆದ್ದರಿಂದ ಉದಾಹರಣೆಗೆ ನೀವು ಈ ಪಟ್ಟಿಗೆ ಹೊಸ ನೋಡ್ ಅನ್ನು ಸೇರಿಸಬಹುದು ನೀವು ನೋಡ್ ಅನ್ನು ಅಳಿಸಬಹುದು ಮತ್ತು ನೀವು ಪಟ್ಟಿಯಲ್ಲಿರುವ ಎಲ್ಲಾ ಅಂಶಗಳನ್ನು ಮುದ್ರಿಸಬಹುದು ಆದ್ದರಿಂದ ಈ ಕೋಡ್ ಅನ್ನು ಡ್ರೈವರ್ c ನಿಂದ ಈ ಕೆಳಗಿನಂತೆ ಕರೆಯಲಾಗುತ್ತದೆ ಆದ್ದರಿಂದ ಇದು ಇಲ್ಲಿ ಒಂದು ಉದಾಹರಣೆಯಾಗಿದೆ ನಾವು mylib h ಅನ್ನು ಸೇರಿಸಿದ್ದೇವೆ ಮತ್ತು ನಾವು ಇಲ್ಲಿ ಮುಖ್ಯ ಕಾರ್ಯವನ್ನು ಹೊಂದಿದ್ದೇವೆ ಎಂದು ನೀವು ನೋಡುತ್ತೀರಿ ನಾವು ದ್ವಿಗುಣವಾಗಿ ಲಿಂಕ್ ಮಾಡಲಾದ ಪಟ್ಟಿಯನ್ನು ಪ್ರಾರಂಭಿಸುತ್ತೇವೆ ಈ ರೀತಿಯ ನೋಡ್ಗಳನ್ನು ರಚಿಸುತ್ತೇವೆ A B ಮತ್ತು C ಡೇಟಾವನ್ನು ಒಳಗೊಂಡಿರುವ ಮೂರು ನೋಡ್ಗಳನ್ನು N1 N2 ಮತ್ತು N3 ಅನ್ನು ರಚಿಸುತ್ತೇವೆ ಮತ್ತು ನಂತರ ಡಬಲ್ ಲಿಂಕ್ ಮಾಡಿದ ಪಟ್ಟಿಯನ್ನು ಮುದ್ರಿಸುತ್ತೇವೆ ಆದ್ದರಿಂದ ಮೈಲಿಬ್ ಅನ್ನು ಕಂಪೈಲ್ ಮಾಡಲು ನಾವು ಮೇಕ್ಫೈಲ್ ಅನ್ನು ರನ್ ಮಾಡುತ್ತೇವೆ ಆದ್ದರಿಂದ ನಾವು ಅನ್ನು ಕ್ಲೀನ್ ಮಾಡಿ ಮತ್ತು ನಂತರ ಮಾಡಿ ಮತ್ತು ನಾವು ನೋಡುವುದು ನಾವು libmylib so ಲೈಬ್ರರಿಯನ್ನು ರಚಿಸಬಹುದು ಅಂತೆಯೇ ನಾವು ಚಾಲಕವನ್ನು ಈ ಕೆಳಗಿನಂತೆ ಮಾಡಬಹುದು ಸರಿ ಇಲ್ಲಿ ನೀವು ನಿರ್ಲಕ್ಷಿಸಬಹುದಾದ ಎಚ್ಚರಿಕೆ ಇದು ಆದರೆ ನಾವು ಪರಿಗಣಿಸಬೇಕಾದ ಪ್ರಮುಖ ವಿಷಯವೆಂದರೆ ನಾವು driver c ಅನ್ನು ಲೈಬ್ರರಿಗೆ ಲಿಂಕ್ ಮಾಡುತ್ತಿದ್ದೇವೆ ಅಥವಾ ಈ L ಮೈಲಿಬ್ ಅನ್ನು ಬಳಸುತ್ತಿದ್ದೇವೆ ಔಟ್ಪುಟ್ ಡ್ರೈವರ್ ಆಗಿದೆ ಆದ್ದರಿಂದ ನೀವು ಈ ಕೆಳಗಿನಂತೆ ಡ್ರೈವರ್ ಅನ್ನು ಚಲಾಯಿಸಿದಾಗ ಅದನ್ನು ಎಲ್ಲಿ ರನ್ ಮಾಡಬೇಕೆಂದು ನಾವು ಮೊದಲು LD ಲೈಬ್ರರಿ ಮಾರ್ಗವನ್ನು ಈ ಕೆಳಗಿನಂತೆ ಹೊಂದಿಸಬೇಕಾಗಿದೆ ಪ್ರವೇಶವನ್ನು ಸೂಚಿಸಲು ಮತ್ತು ಅದನ್ನು ಚಲಾಯಿಸಲು ಬಿಡಿ ಮತ್ತು ಅದು ಎ ಬಿ ಮತ್ತು ಸಿ ರಚಿಸುವ ಡಬಲ್ ಲಿಂಕ್ ಪಟ್ಟಿಯಲ್ಲಿರುವ ನೋಡ್ಗಳನ್ನು ಒಳಗೊಂಡಿರುತ್ತದೆ ಆದ್ದರಿಂದ ಡ್ರೈವರ್ ಕೋಡ್ನ ಡಿಸ್ಅಸೆಂಬಲ್ ಅನ್ನು ನೋಡೋಣ ಆದ್ದರಿಂದ ಇದನ್ನು ಡ್ರೈವರ್ ಡಿಸ್driver diss ಫೈಲ್ನಲ್ಲಿ ಪಡೆಯಬಹುದು ಮತ್ತು ನಾವು ಅದನ್ನು ಇಲ್ಲಿ ನೋಡುತ್ತೇವೆ ಮತ್ತು ಮುಖ್ಯ ಕಾರ್ಯಕ್ಕೆ ಹೋಗುತ್ತೇವೆ ಆದ್ದರಿಂದ ಅಸೆಂಬ್ಲಿ ಕೋಡ್ನಲ್ಲಿ ಮುಖ್ಯ ಕಾರ್ಯವು ಹೇಗೆ ಕಾಣುತ್ತದೆ ಈಗ ಇದನ್ನು C ಯಲ್ಲಿ ಬರೆಯಲಾದ ನಿಜವಾದ ಮುಖ್ಯ ಕಾರ್ಯದೊಂದಿಗೆ ಹೋಲಿಕೆ ಮಾಡಿ ಮತ್ತು ನಾವು ನೋಡುವುದು ಏನೆಂದರೆ init new node print delete ಮತ್ತು ಮುಂತಾದ ಲೈಬ್ರರಿಗೆ ವಿವಿಧ ಫಂಕ್ಷನ್ ಕರೆಗಳು ಕಾಲ್ಡ್ ಫಂಕ್ಷನ್ ಮೂಲಕ ಇಲ್ಲಿ ಕರೆಯಲ್ಪಡುತ್ತವೆ ಆದಾಗ್ಯೂ ನಾವು ಇಲ್ಲಿ ನೋಡುವುದೇನೆಂದರೆ ಕಂಪೈಲರ್ ಅದನ್ನು ಸ್ವಲ್ಪಮಟ್ಟಿಗೆ ಮಾರ್ಪಡಿಸಿದೆ ಮತ್ತು ನೇರವಾಗಿ new node ಎಂದು ಕರೆಯುವ ಬದಲು ಅದು new nodePLT ನಂತಹದನ್ನು ಕರೆಯುತ್ತದೆ ಆದ್ದರಿಂದ ಈ new nodePLT ನಲ್ಲಿ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಈ PLT ಎಂದರೆ ಏನೆಂದು ನೋಡಲು ನೀವು ಹಿಂದಿನ ಉಪನ್ಯಾಸವನ್ನು ಸಹ ಉಲ್ಲೇಖಿಸಬಹುದು ಆದ್ದರಿಂದ ಚಾಲಕವನ್ನು ಚಲಾಯಿಸಲು ನಾವು GDB ಅನ್ನು ಬಳಸೋಣ ಮತ್ತು ನಾವು ಬ್ರೇಕ್ಪಾಯಿಂಟ್ ಮಾಡುತ್ತೇವೆ ಆದ್ದರಿಂದ ನಾವು ಚಾಲಕವನ್ನು ಓಡಿಸುತ್ತೇವೆ ಆದ್ದರಿಂದ ನಾವು ಸರಿ ನೋಡೋಣ ಆದ್ದರಿಂದ ನಾವು driver c ಕೋಡ್ ಅನ್ನು ತೆರೆಯುತ್ತೇವೆ ವಿಳಾಸವನ್ನು ಕಂಡುಹಿಡಿಯುತ್ತೇವೆ ಹೊಸ ನೋಡ್ ಎಂಬ ಸಾಲನ್ನು ಕಂಡುಹಿಡಿಯಿರಿ ಅದು ಸಾಲು ಸಂಖ್ಯೆ 19 ಆಗಿದೆ ಮತ್ತು ನಾವು ಈ ರೀತಿಯ ಸಾಲು ಸಂಖ್ಯೆ 19 ನಲ್ಲಿ ಬ್ರೇಕ್ಪಾಯಿಂಟ್ ಅನ್ನು ಹಾಕುತ್ತೇವೆ ಮತ್ತು ಕೋಡ್ ಅನ್ನು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತೇವೆ ಲೈನ್ ಸಂಖ್ಯೆ 19 ರಲ್ಲಿ ಬ್ರೇಕ್ ಪಾಯಿಂಟ್ ಇದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇಲ್ಲಿ ಕೋಡ್ ಅನ್ನು ಡಿಸ್ಅಸೆಂಬಲ್ ಮಾಡೋಣ ಆದ್ದರಿಂದ ನಾವು new nodePLT ಗೆ ಕರೆ ಮಾಡುತ್ತಿರುವುದನ್ನು ನಾವು ನೋಡುತ್ತೇವೆ ಮತ್ತು ಈ new nodePLT 0x8048530 ಸ್ಥಳದಲ್ಲಿದೆ ಆದ್ದರಿಂದ ಇದು ಕೋಡ್ನಲ್ಲಿನ PLT ವಿಭಾಗಕ್ಕೆ ಅನುರೂಪವಾಗಿದೆ ಆದ್ದರಿಂದ ನಾವು ಅದರ ಮೂಲಕ ಒಂದೇ ಹೆಜ್ಜೆ ಇಡಬಹುದು ಮತ್ತು ನಾವು ಈಗ new nodePLT ಯಲ್ಲಿದ್ದೇವೆ ಎಂದು ನೋಡಬಹುದು ನಾವು ಇದನ್ನು ಡಿಸ್ಅಸೆಂಬಲ್ ಮಾಡಬಹುದು ಮತ್ತು ಇದು ಪರೋಕ್ಷ ಜಂಪ್ ಪುಶ್ ಮತ್ತು ಜಂಪ್ ಸೂಚನಾ ಎಂಬ ಮೂರು ಸೂಚನೆಗಳನ್ನು ಒಳಗೊಂಡಿದೆ ಎಂದು ನೋಡಬಹುದು ಆದ್ದರಿಂದ ಈ ಕರೆಯಲ್ಲಿರುವ new node ನ ಮೊದಲ ಕರೆ ಸಮಯದಲ್ಲಿ ಈ ಮೊದಲ ಜಂಪ್ ಈ ಕೆಳಗಿನಂತೆ ಕಾರ್ಯನಿರ್ವಹಿಸುತ್ತದೆ ಇದು ಮೂಲಭೂತವಾಗಿ ಈ ಸ್ಥಳದಲ್ಲಿ ನಿರ್ದಿಷ್ಟಪಡಿಸಿದ ವಿಳಾಸಕ್ಕೆ 804A024 ಸ್ಥಳವಾಗಿದೆ ಆದ್ದರಿಂದ ಈ ಸ್ಥಳ 0x804A024 ನ ವಿಷಯಗಳನ್ನು ನಾವು ನೋಡೋಣ ಮತ್ತು ಅದು 0x08048536 ಅನ್ನು ಹೊಂದಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಇದರ ಅರ್ಥವೇನೆಂದರೆ ಈ ಜಂಪ್ 0x08048536 ವಿಳಾಸಕ್ಕೆ ಜಿಗಿಯುತ್ತದೆ ಈಗ ಹೊಸ ನೋಡ್ನ ಮೊದಲ ಆಹ್ವಾನದಲ್ಲಿ ಸಾಲು ಸಂಖ್ಯೆ 19 ರಲ್ಲಿ ನಾವು ಗಮನಿಸುವುದೇನೆಂದರೆ ಈ ವಿಳಾಸವು ವಾಸ್ತವವಾಗಿ PLT ಯಲ್ಲಿನ ಮುಂದಿನ ಸಾಲು ಅಥವಾ PLT ನಲ್ಲಿ ಮುಂದಿನ ಸೂಚನೆಯಾಗಿದೆ ಆದ್ದರಿಂದ ಮೂಲಭೂತವಾಗಿ ಏನಾಗುತ್ತದೆ ಎಂದರೆ ನೆರವೇರಿಸುವ ಸಮಯದಲ್ಲಿ ಈ ಜಂಪ್ ಮೂಲಭೂತವಾಗಿ PLT ಕೋಡ್ನಲ್ಲಿ ಮುಂದಿನ ಸಾಲಿಗೆ ಜಿಗಿಯುತ್ತದೆ ನಂತರ ಇಲ್ಲಿ ಪುಶ್ ಸೂಚನೆ ಪುಶ್ 0x30 ಮತ್ತು ಈ ಸ್ಥಳಕ್ಕೆ 0xA0484C0 ಗೆ ಜಂಪ್ ಇದೆ ಈ ಸ್ಥಳವು ಲೋಡರ್ನಲ್ಲಿರುತ್ತದೆ ಅದು ಮೂಲಭೂತವಾಗಿ ಹೊಸ ನೋಡ್ನ ನಿಜವಾದ ವಿಳಾಸವನ್ನು ಪರಿಹರಿಸುತ್ತದೆ ಮತ್ತು ಇವುಗಳು ಈ ಸ್ಥಳದಲ್ಲಿ ಹೊಸ ನೋಡ್ನ ನಿಜವಾದ ಅಥವಾ ಸರಿಯಾದ ವಿಳಾಸದೊಂದಿಗೆ ಇಲ್ಲಿ ತುಂಬುತ್ತವೆ ಆದ್ದರಿಂದ ಇದು ಸಂಭವಿಸುವುದನ್ನು ನೋಡೋಣ ಆದ್ದರಿಂದ ನಾವು ಈ ಮೂಲಕ ಒಂದೇ ಹೆಜ್ಜೆ ಇಡುತ್ತೇವೆ ನಾವು ಮುಂದಿನ ಸಾಲಿನಲ್ಲಿರುತ್ತೇವೆ ಎಂದು ನೋಡಿ ಆದ್ದರಿಂದ ನಾವು ಮತ್ತೆ ಹೆಜ್ಜೆ ಹಾಕುತ್ತೇವೆ ಮತ್ತು ನಾವು ಜಿಗಿತದಲ್ಲಿದ್ದೇವೆ ಎಂದು ನೋಡುತ್ತೇವೆ ಈಗ ನಾವು ಪರಿಹಾರಕಕ್ಕೆ ಹೋಗುತ್ತೇವೆ ಅದು ಇಲ್ಲಿದೆ ಮತ್ತು ನಾವು gdb ಮುಕ್ತಾಯದ ಆಜ್ಞೆಯನ್ನು ನಮೂದಿಸುವ ಮೂಲಕ ಈ ಪರಿಹಾರಕದಿಂದ ಹೊರಬರಬಹುದು ಮತ್ತು ನಾವು ಪರಿಹಾರಕದಿಂದ ಹೊರಬಂದಿದ್ದೇವೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ಪರಿಹರಿಸುವವರು ಏನು ಮಾಡಿದ್ದಾರೆ ಅದು ಈ ವಿಳಾಸವನ್ನು ಕಂಡುಕೊಂಡಿದೆ ಆದ್ದರಿಂದ ಇದು ಹೊಸ ನೋಡ್ಗಾಗಿ GOT ನಮೂದು ಮತ್ತು ಈ ಸ್ಥಳದಲ್ಲಿ ಹೊಸ ನೋಡ್ಗಾಗಿ ಸರಿಯಾದ ವಿಳಾಸವನ್ನು ಭರ್ತಿ ಮಾಡಿದೆ ಆದ್ದರಿಂದ ನಾವು ಅದನ್ನು ಪರಿಶೀಲಿಸೋಣ ಆದ್ದರಿಂದ ನಾವು ಇದೇ ಆಜ್ಞೆಯನ್ನು ಈ ಕೆಳಗಿನಂತೆ ಮರುರನ್ ಮಾಡಬಹುದು ಮತ್ತು ಈ ಸ್ಥಳದಲ್ಲಿ ಇರುವ ಈ ಮೌಲ್ಯವು 0xF7FD165F ಗೆ ಬದಲಾಗಿದೆ ಎಂದು ನಾವು ನೋಡುತ್ತೇವೆ ಆದ್ದರಿಂದ ನಾವು ನೋಡುವುದು ಈ ವಿಳಾಸವು ಹೊಸ ನೋಡ್ನ ವಿಳಾಸವಾಗಿದೆ ಆದ್ದರಿಂದ ಹೊಸ ನೋಡ್ನ ವಿಳಾಸವನ್ನು ಮುದ್ರಿಸುವಾಗ ನಾವು ಹೊಂದಾಣಿಕೆಯನ್ನು ನೋಡುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಏನಾಗುತ್ತಿದೆ ಎಂದರೆ ಹೊಸ ನೋಡ್ನ ಮೊದಲ ಆಹ್ವಾನದ ಸಮಯದಲ್ಲಿ ಅದು PLT ಗೆ ಜಿಗಿಯುತ್ತದೆ ಮತ್ತು ನಂತರ ಹೊಸ ನೋಡ್ ಕಾರ್ಯಕ್ಕಾಗಿ GOT ಪ್ರವೇಶದಿಂದ ಆಫ್ಸೆಟ್ ಅನ್ನು ಪಡೆಯುತ್ತದೆ ಮತ್ತು ನಂತರ ಪರಿಹಾರಕಕ್ಕೆ ಹೋಗುತ್ತದೆ ಪರಿಹಾರಕವು ಈ ಕಾರ್ಯದ ಈ ವಿಳಾಸವನ್ನು ಪರಿಹರಿಸುತ್ತದೆ ಮತ್ತು ನಾವು ಈ ವಿಷಯದಲ್ಲಿ ನೋಡಿದಂತೆ ಇಲ್ಲಿ GOT ನಮೂದನ್ನು ಮಾರ್ಪಡಿಸುತ್ತದೆ ಮತ್ತು ನಂತರ ಕಾರ್ಯಗತಗೊಳಿಸುವಿಕೆಯನ್ನು ಮುಂದುವರಿಸುತ್ತದೆ ಈಗ new node ನ ಎರಡನೇ ಆವಾಹನೆಯ ಸಮಯದಲ್ಲಿ ನಾವು ನೇರವಾಗಿ ಈ ಸ್ಥಳಕ್ಕೆ ಪರೋಕ್ಷ ಜಂಪ್ ಅನ್ನು ಬಳಸಿಕೊಂಡು ಈ ಸ್ಥಳಕ್ಕೆ ಜಿಗಿಯುತ್ತೇವೆ ಅಂದರೆ new node ನ ಸ್ಥಳವೇ ಮತ್ತು ಆದ್ದರಿಂದ ಹೊಸ ನೋಡ್ನ ಮೊದಲ ಆಹ್ವಾನಕ್ಕೆ ಮಾತ್ರ ವಾಸ್ತವವನ್ನು ಪರಿಹರಿಸಲು ಪರಿಹಾರಕವನ್ನು ಬಳಸಬೇಕಾಗುತ್ತದೆ ಹೊಸ ನೋಡ್ ಕಾರ್ಯದ ವಿಳಾಸ ಎಲ್ಲಾ new node ನ ನಂತರದ ಆಹ್ವಾನಗಳು ಈ ಪರೋಕ್ಷ ಜಂಪ್ ಅನ್ನು ಬಳಸಿಕೊಂಡು ನೇರವಾಗಿ new node ಕಾರ್ಯಕ್ಕೆ ಜಂಪ್ ಆಗುತ್ತವೆ ಮತ್ತು ನಾವು ಕಾರ್ಯಗತಗೊಳಿಸುವಿಕೆಯನ್ನು ಮುಂದುವರಿಸಬಹುದು ಈಗ ನಾವು ಇಲ್ಲಿ ನೋಡುವುದೇನೆಂದರೆ ದುರುದ್ದೇಶಪೂರಿತ ಕಾರ್ಯವಿದ್ದರೆ ಈಗ ನಾವು ಏನು ಮಾಡಬಹುದು ಎಂದರೆ ಈ ದುರುದ್ದೇಶಪೂರಿತ ಕಾರ್ಯವನ್ನು ಕಾರ್ಯಗತಗೊಳಿಸಲು ನಾವು ಈ ಸಂಪೂರ್ಣ ವಿಷಯವನ್ನು ಮೋಸಗೊಳಿಸಬಹುದು ಗಮನಿಸಿ ನಾವು ಇಲ್ಲಿ ನೋಡುವ ಮುಖ್ಯ ಕಾರ್ಯವು ದುರುದ್ದೇಶಪೂರಿತ ಕಾರ್ಯದ ಯಾವುದೇ ಆಹ್ವಾನವಿಲ್ಲ ಆದರೆ ನಾವು ತೋರಿಸುವುದು ಏನೆಂದರೆ ಈ ಸಂಪೂರ್ಣ ಸಿಸ್ಟಮ್ ಅನ್ನು ದುರುದ್ದೇಶಪೂರಿತ ಕಾರ್ಯವನ್ನು ಪ್ರಚೋದಿಸಲು ನಾವು ಮೋಸಗೊಳಿಸಬಹುದು ಈ ಕೆಳಗಿನಂತೆ ಮಾಡಲಾಗುತ್ತದೆ ಆದ್ದರಿಂದ GDB ಅನ್ನು ಮರುಪ್ರಾರಂಭಿಸೋಣ ಮತ್ತು ನಾವು ಸಾಲು ಸಂಖ್ಯೆ 19 ರಲ್ಲಿ ಬ್ರೇಕ್ಪಾಯಿಂಟ್ ಅನ್ನು ಹಾಕುತ್ತೇವೆ ಮತ್ತು ಸಾಲಿನ ಸಂಖ್ಯೆ 20 ನಲ್ಲಿಯೂ ಸಹ ಪ್ರೋಗ್ರಾಂ ಅನ್ನು ರನ್ ಮಾಡುತ್ತೇವೆ ಮತ್ತು ಒಂದೇ ಹಂತದ ಸೂಚನೆಯನ್ನು ಮುಂದುವರಿಸುತ್ತೇವೆ ಮತ್ತು ಮೊದಲಿನಂತೆ ನಾವು new nodePLT ಗೆ ಹೋಗಿದ್ದೇವೆ ಈಗ ನಾವು ಏನು ಮಾಡುತ್ತೇವೆ ಎಂಬುದು GOT ಪ್ರವೇಶದ ವಿಳಾಸವನ್ನು ಗಮನಿಸಿ ಆದ್ದರಿಂದ ಮೊದಲಿನಂತೆ GOT ನಮೂದು ಇಲ್ಲಿ ಸರಿಯಾಗಿದೆ ಎಂದು ನಾವು ನೋಡುತ್ತೇವೆ ಇದು ನಮಗೆ ಬೇಕಾಗಿರುವುದು ನಾವು ಕಾರ್ಯಗತಗೊಳಿಸುವುದನ್ನು ಮುಂದುವರಿಸುತ್ತೇವೆ ಮತ್ತು ಮೊದಲು ಮಾಡಿದಂತೆ ಈ ನಿರ್ದಿಷ್ಟ GOT ನಮೂದನ್ನು new node ನ ನಿಜವಾದ ವಿಳಾಸದಿಂದ ತುಂಬಿಸಲಾಗುತ್ತದೆ ಹೊಸ ನೋಡ್ನ ವಿಳಾಸವನ್ನು ಪರಿಶೀಲಿಸುವ ಮೂಲಕ ನಾವು ಅದನ್ನು ಪರಿಶೀಲಿಸಬಹುದು ಈಗ ನಾವು ಏನು ಮಾಡಬಹುದು ಎಂದರೆ ನಾವು GOT ನಮೂದನ್ನು ಮಾರ್ಪಡಿಸಬಹುದು ಮತ್ತು ನಾವು ಅದನ್ನು ಈ ಕೆಳಗಿನಂತೆ ದುರುದ್ದೇಶಪೂರಿತ ಕಾರ್ಯಕ್ಕೆ ಒಂದು ಬಿಂದುವನ್ನಾಗಿ ಮಾಡಬಹುದು ಆದ್ದರಿಂದ ನಾವು ಮಾಡುತ್ತಿರುವುದು ದುರುದ್ದೇಶಪೂರಿತ ಕಾರ್ಯವನ್ನು ಸೂಚಿಸುವಂತೆ GOT ನಮೂದನ್ನು ಮಾರ್ಪಡಿಸುವುದು ಈಗ ಹೊಸ ನೋಡ್ನ ಎರಡನೇ ಆಹ್ವಾನದಲ್ಲಿ ಅದು ಈ PLT ಗೆ ಹೋಗುತ್ತದೆ ಮತ್ತು ನಿರ್ದಿಷ್ಟಪಡಿಸಿದ ವಿಳಾಸಕ್ಕೆ ಆಯ್ಕೆಮಾಡುತ್ತದೆ ಮತ್ತು ಜಂಪ್ ಮಾಡುತ್ತದೆ ಈ ಸ್ಥಳವು ಮೂಲಭೂತವಾಗಿ ದುರುದ್ದೇಶಪೂರಿತ ಕಾರ್ಯವಾಗಿದೆ ಮತ್ತು ಆದ್ದರಿಂದ ಇದು ದುರುದ್ದೇಶಪೂರಿತ ಕಾರ್ಯವನ್ನು ಕಾರ್ಯಗತಗೊಳಿಸಲು ಹೋಗುತ್ತದೆ ನಾವು ಎಕ್ಸಿಕ್ಯೂಶನ್ ಅನ್ನು ಮುಂದುವರಿಸಿದರೆ ಏನಾಗುತ್ತದೆ ಎಂದು ನೋಡೋಣ ಆದ್ದರಿಂದ ಹೊಸ ನೋಡ್ ಅನ್ನು ಕಾರ್ಯಗತಗೊಳಿಸುವ ಬದಲು ಅದು ದುರುದ್ದೇಶಪೂರಿತ ಕಾರ್ಯಕ್ಕೆ ಬಂದಿದೆ ಆದ್ದರಿಂದ ಈ ರೀತಿಯಾಗಿ ನಾವು ನೋಡಿದ ಸಂಗತಿಯೆಂದರೆ ಈ ನಿರ್ದಿಷ್ಟ ಪ್ರೋಗ್ರಾಂನ ಎಕ್ಸಿಕ್ಯೂಶನ್ ಮಾದರಿಯನ್ನು ಬದಲಾಯಿಸಲು GDB ಅನ್ನು ಹೇಗೆ ಬಳಸಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಹೆಚ್ಚು ದುರುದ್ದೇಶಪೂರಿತ ಅಪ್ಲಿಕೇಶನ್ನಲ್ಲಿ ಉದಾಹರಣೆಗೆ ಆಕ್ರಮಣಕಾರರು GOT ನಮೂದನ್ನು ಮಾರ್ಪಡಿಸಲು ಪ್ರೋಗ್ರಾಂನಲ್ಲಿ ದುರ್ಬಲತೆಯನ್ನು ಬಳಸುತ್ತಾರೆ ಮತ್ತು ಆ ಮೂಲಕ ಅದರ ಕಾರ್ಯಗತಗೊಳಿಸುವಿಕೆಯ ಮಾದರಿಯನ್ನು ಬದಲಾಯಿಸುತ್ತಾರೆ ಆದ್ದರಿಂದ ನಾವು ವೆಬ್ಸೈಟ್ನಲ್ಲಿ ಕೆಲವು ಕಾರ್ಯಯೋಜನೆಗಳನ್ನು ಅಥವಾ ಕೆಲವು ಸವಾಲುಗಳನ್ನು ಹಾಕುತ್ತೇವೆ ಮತ್ತು ನಡಸುವ ಮಾದರಿಯನ್ನು ಮಾರ್ಪಡಿಸಲು ನೀವು GOT ಪ್ರವೇಶವನ್ನು ಹೇಗೆ ಬಳಸಬಹುದು ಎಂಬುದನ್ನು ತೋರಿಸಲು ದುರ್ಬಲತೆಯನ್ನು ಬಳಸಲು ನೀವು ಪ್ರಯತ್ನಿಸಬಹುದು ಧನ್ಯವಾದ